ಬೌದ್ಧಿಕ ಆಸ್ತಿ ಹಕ್ಕುಗಳ ಸಾಮಾನ್ಯ ಪರಿಚಯವನ್ನು ನಾವು ಕಲಿತಿದ್ದೇವೆ ಬೌದ್ಧಿಕ ಆಸ್ತಿ ಹಕ್ಕುಗಳ ಕೆಲವು ಮೂಲಭೂತ ಪ್ರಕಾರಗಳನ್ನು ನಾವು ಕೆಲವು ವಿವರಗಳೊಂದಿಗೆ ನೋಡಿದ್ದೇವೆ ಪೇಟೆಂಟ್ಗಳು ಟ್ರೇಡ್ಮಾರ್ಕ್ಗಳು ಹಕ್ಕುಸ್ವಾಮ್ಯ ಮತ್ತು ವಿನ್ಯಾಸಗಳ ಬಗ್ಗೆ ನಾವು ಕಲಿತಿದ್ದೇವೆ ವಿಶ್ವವಿದ್ಯಾಲಯದ ಉದ್ಯಮಶೀಲತಾ ಕಾರ್ಯ ಮತ್ತು ವಿಶ್ವವಿದ್ಯಾಲಯದ ಸಂಶೋಧನಾ ಕಾರ್ಯದ ಬಗ್ಗೆಯೂ ನಾವು ಕಲಿತಿದ್ದೇವೆ ಸಂಶೋಧನಾ ಕಾರ್ಯವು ಬೌದ್ಧಿಕ ಆಸ್ತಿ ಹಕ್ಕುಗಳಿಂದ ರಕ್ಷಿಸಬಹುದಾದ ಉತ್ಪನ್ನಗಳು ಮತ್ತು ಸೇವೆಗಳಿಗೆ ಕಾರಣವಾಗಬಹುದು ನಾವು ಆವಿಷ್ಕಾರಗಳನ್ನು ನೋಡಿದ್ದೇವೆ ಮತ್ತು ಆವಿಷ್ಕಾರಕ್ಕೆ ಪೇಟೆಂಟ್ ನೀಡಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು IP ಕೇಂದ್ರಗಳ ಸ್ಥಾಪನೆಯ ಬಗ್ಗೆ ನೋಡೋಣ ಬೌದ್ಧಿಕ ಆಸ್ತಿ ಕೇಂದ್ರಗಳು ಅಥವಾ IP ಕೇಂದ್ರಗಳನ್ನು ಸ್ಥಾಪಿಸಲು ಶಿಕ್ಷಣ ಸಂಸ್ಥೆ ಅಥವಾ ಕಾಲೇಜು ಹೇಗೆ ನೋಡುತ್ತವೆ ನಾವು ಕೇಳಬೇಕಾದ ಮೊದಲ ಪ್ರಶ್ನೆ ಎಂದರೆ ವಿಶ್ವವಿದ್ಯಾಲಯಗಳಿಗೆ ಐಪಿ ಕೇಂದ್ರಗಳ ಅಗತ್ಯವಿದೆಯೇ ಅವರಿಗೆ ಐಪಿ ಕೇಂದ್ರಗಳು ಏಕೆ ಬೇಕು ಉತ್ತರವು ಸ್ಪಷ್ಟವಾಗಿದೆ ಏಕೆಂದರೆ ಬೌದ್ಧಿಕ ಆಸ್ತಿ ಸಂಶೋಧನೆಯ ಫಲಿತಾಂಶವನ್ನು ರಕ್ಷಿಸುತ್ತದೆ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆಯು ಅವಿಭಾಜ್ಯ ಕಾರ್ಯವಾಗಿರುವುದರಿಂದ ಸಂಶೋಧನೆಯ ಫಲಿತಾಂಶವನ್ನು ಐಪಿಯಿಂದ ರಕ್ಷಿಸಬಹುದು ಐಪಿಯನ್ನು ನಿರ್ವಹಿಸಬೇಕು ಮತ್ತು ಸಂಶೋಧನಾ ಫಲಿತಾಂಶವನ್ನು ನಿರ್ವಹಿಸಲು ಮತ್ತು ಅವುಗಳನ್ನು ವಾಣಿಜ್ಯೀಕರಣಗೊಳಿಸಲು ನಮಗೆ ಐಪಿ ಕೇಂದ್ರಗಳು ಬೇಕಾಗುತ್ತವೆ ಮೊದಲ ಅಂಶವೆಂದರೆ ವಿಶ್ವವಿದ್ಯಾನಿಲಯಗಳು ಸಂಶೋಧನೆ ನಡೆಸುವುದರಿಂದ ನೀವು ವಾಣಿಜ್ಯ ಮೌಲ್ಯವನ್ನು ಹೊಂದಿರುವ ಸಂಶೋಧನೆಯ ಉತ್ಪನ್ನಗಳನ್ನು ಹೊಂದಿರಬಹುದು ಮತ್ತು ಅದನ್ನು ನಿರ್ವಹಿಸಲು ಮತ್ತು ಅದನ್ನು ಸೆರೆಹಿಡಿಯಲು ನಿಮಗೆ ಐಪಿ ಕೇಂದ್ರಗಳು ಬೇಕಾಗುತ್ತವೆ ನಾವು NIRF ಮತ್ತು ARIIA ಶ್ರೇಯಾಂಕದ ಬಗ್ಗೆ ತಿಳಿದಿದ್ದೇವೆ ನಿಯಮದ ಪ್ರಕಾರ ಎರಡು ಶ್ರೇಯಾಂಕಗಳಿವೆ ಮತ್ತು ಈ ಶ್ರೇಯಾಂಕಗಳು ಪೇಟೆಂಟಗಳ ಬಗ್ಗೆ ಮತ್ತು ಪೇಟೆಂಟಗಳ ವಾಣಿಜ್ಯೀಕರಣದ ಬಗ್ಗೆ ಗಮನ ಹರಿಸುತ್ತವೆ ಮೂರನೆಯದಾಗಿ ನೀವು ನಿಯಂತ್ರಕರು ಮತ್ತು ನಿಯಮಾವಳಿಗಳಿವೆ UGC AICTE ಮತ್ತು NAAC ನಿಯಮದ ಪ್ರಕಾರ IP ಕೇಂದ್ರಗಳನ್ನು ಸ್ಥಾಪಿಸಲು ಮತ್ತು ನಮೂನೆಗಳನ್ನು ಸಲ್ಲಿಸಲು ಮತ್ತು ಅವುಗಳನ್ನು ವಾಣಿಜ್ಯೀಕರಣಗೊಳಿಸಲು ಅಗತ್ಯವೆಂದು ಉಲ್ಲೇಖಿಸಿವೆ ಮುಂದಿನದು ಆಂತರಿಕ ಅವಶ್ಯಕತೆ ಐಪಿ ಕೇಂದ್ರಗಳು ಮತ್ತು ಅವು ಲಾಭ ಕೇಂದ್ರಗಳಾದಾಗ ಅವು ವಿಶ್ವವಿದ್ಯಾಲಯಕ್ಕೆ ಆದಾಯವನ್ನು ತರುತ್ತವೆ ಮಿಲಿಯನ್ ಡಾಲರ್ಗಳಲ್ಲಿ ಆದಾಯವನ್ನು ತಂದುಕೊಟ್ಟ ಪೇಟೆಂಟ್ಗಳನ್ನು ಗುರುತಿಸುವ ಮೂಲ ಯುನೈಟೆಡ್ ಸ್ಟೇಟ್ಸ್ ಐಪಿ ಕೇಂದ್ರಗಳು ಎಂದು ನಾವು ತಿಳಿದುಕೊಂಡಿದ್ದೇವೆ ಆದ್ದರಿಂದ ಮೊದಲು NIRF ಅನ್ನು ನೋಡೋಣ NIRF ಎಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರಾಂಕಿಂಗ್ ಫಾರ್ ಫ್ರೇಮ್ವರ್ಕ್ ಇದು 2017 ರ ಶ್ರೇಯಾಂಕವನ್ನು ನೀಡಲು ಬಳಸುವ ನಿಯತಾಂಕಗಳ ಸಾರಾಂಶವನ್ನು ನೀಡುತ್ತದೆ ಸಂಶೋಧನೆ ಮತ್ತು ವೃತ್ತಿಪರ ಅಭ್ಯಾಸವು ಹೆಚ್ಚಿನ ಮೌಲ್ಯವನ್ನು ಪಡೆಯುತ್ತವೆ ನೀವು ಗಮನಿಸಿದರೆ ಐದು ನಿಯತಾಂಕಗಳನ್ನು ಸಂಶೋಧನೆ ಮತ್ತು ವೃತ್ತಿಪರ ಅಭ್ಯಾಸಕ್ಕೆ ನೀಡಲಾಗುತ್ತದೆ ಸಂಶೋಧನೆ ಮತ್ತು ವೃತ್ತಿಪರ ಅಭ್ಯಾಸದಲ್ಲಿ ನೀವು IPR ಅನ್ನು ಕಾಣಬಹುದು ಪೇಟೆಂಟ್ ಅಂಗೀಕಾರ ಸಲ್ಲಿಸುವಿಕೆ ಮತ್ತು ಪರವಾನಗಿ ಮಾನದಂಡವನ್ನು ಪಡೆಯುತ್ತದೆ ಶ್ರೇಯಾಂಕಕ್ಕೆ ಸಂಬಂಧಿಸಿದ ಏಕೈಕ ಭಾಗವೆಂದು ಹೇಳಲಾಗದು ಬೌದ್ಧಿಕ ಆಸ್ತಿ ಹಕ್ಕುಗಳು ಇತರ ನಿಯತಾಂಕಗಳ ಮೇಲೆ ಪರಿಣಾಮ ಬೀರುವ ವಿವಿಧ ವಿಷಯಗಳನ್ನು ಬದಲಾಯಿಸುವಲ್ಲಿ ಸಂಚಿತ ಪಾತ್ರವನ್ನು ವಹಿಸುತ್ತವೆ ಬೌದ್ಧಿಕ ಆಸ್ತಿ ಹಕ್ಕುಗಳ ಕುರಿತು ನೀವು ಹೊಸ ಕೋರ್ಸ್ ಅನ್ನು ಪರಿಚಯಿಸಬಹುದು ಇದು ವಿದ್ಯಾರ್ಥಿಗಳ ಉದ್ಯೋಗ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಉದ್ಯೋಗವನ್ನು ಪಡೆಯಬಹುದು ಇದು ಶ್ರೇಯಾಂಕದ ಮೇಲೆ ಪರಿಣಾಮ ಬೀರಬಹುದು ನೀವು IP ಕೇಂದ್ರಗಳನ್ನು ಸ್ಥಾಪಿಸುವುದು ಆವಿಷ್ಕಾರಗಳನ್ನು ವಾಣಿಜ್ಯೀಕರಿಸಲು IP ಕೇಂದ್ರಗಳು ಮೂಲವಾಗಬಹುದು ಏಕೆಂದರೆ ಆವಿಷ್ಕಾರಗಳು ವಾಣಿಜ್ಯೀಕರಣಗೊಳ್ಳುತ್ತವೆ ಮತ್ತು ಸಂಶೋಧನೆಗೆ ಹೆಚ್ಚಿನ ಆದಾಯ ಲಭ್ಯವಿರುವುದರಿಂದ ನೀವು ಇತರ ನಿಯತಾಂಕಗಳನ್ನು ಸಹ ಉತ್ತಮಪಡಿಸಬಹುದು ಆದ್ದರಿಂದ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಸ್ಥಾಪಿಸುವುದು ಕೇವಲ IPR ಅನ್ನು ಮೀರಿ ಪರಿಣಾಮವನ್ನು ಬೀರುತ್ತದೆ ಪೇಟೆಂಟ್ಗಳನ್ನು ನೀಡಲಾಗುತ್ತದೆ ಸಲ್ಲಿಸಲಾಗುತ್ತದೆ ಮತ್ತು ಪರವಾನಗಿ ನೀಡಲಾಗುತ್ತದೆ ಆದ್ದರಿಂದ ಪರಿಣಾಮವು ಅದನ್ನು ಮೀರಿದೆ ಇತರ ಶ್ರೇಯಾಂಕದ ಚೌಕಟ್ಟನ್ನು ನಾವೀನ್ಯತೆ ಸಾಧನೆಗಳ ಕುರಿತಾದ ಸಂಸ್ಥೆಗಳ ಅಟಲ್ ಶ್ರೇಯಾಂಕ ಎಂದು ಕರೆಯಲಾಗುತ್ತದೆ ಅವರು ಪರಿಗಣಿಸುವ ಪ್ರಮುಖ ಅಂಶಗಳು ಅರಿವು ಪ್ರಚಾರ ಮತ್ತು ಕಲ್ಪನೆ ಉತ್ಪಾದನೆ ಮತ್ತು ನಾವೀನ್ಯತೆಗೆ ನೀಡುವ ಬೆಂಬಲ ಇದು ನಡೆಸಿದ ಕಾರ್ಯಾಗಾರಗಳ ಸಂಖ್ಯೆ ನಿಮ್ಮಲ್ಲಿರುವ ಮುಕ್ತ ವೇದಿಕೆಗಳ ಸಂಖ್ಯೆ ಆಲೋಚನೆಗಳನ್ನು ಸಂಗ್ರಹಿಸುವ ಪರಿಶೀಲಿಸುವ ಮತ್ತು ಪರಿಶೀಲನೆ ಮಾಡುವ ವಿಧಾನಗಳನ್ನು ಸಹ ಪರಿಗಣಿಸುತ್ತದೆ ಇವೆಲ್ಲವುಗಳು ARII ಶ್ರೇಯಾಂಕವನ್ನು ನೀಡುವಾಗ ಪರಿಗಣಿಸುತ್ತದೆ ಉದ್ಯಮಶೀಲತಾ ಅಭಿವೃದ್ಧಿಯ ಪ್ರಚಾರ ಮತ್ತು ಬೆಂಬಲವನ್ನು ಪರಿಗಣಿಸಲಾಗುತ್ತದೆ ಸಂಶೋಧನಾ ತಂಡಕ್ಕೆ ಸಹಾಯ ಮಾಡುವ IP ಕೇಂದ್ರಗಳು ಇನ್ಕ್ಯುಬೇಟಿಂಗ್ ಕಂಪನಿಯನ್ನು ಸಹ ಪರಿಗಣಿಸಲಾಗುತ್ತದೆ ಇದು ಉದ್ಯಮಶೀಲತೆ ಅಭಿವೃದ್ಧಿ ಮತ್ತು ಬೌದ್ಧಿಕ ಆಸ್ತಿ ಉತ್ಪಾದನೆ ತಂತ್ರಜ್ಞಾನ ವರ್ಗಾವಣೆ ಮತ್ತು ವಾಣಿಜ್ಯೀಕರಣದ ಪ್ರಚಾರ ಮತ್ತು ಬೆಂಬಲಕ್ಕೆ ಸಮನಾಗಿರುತ್ತದೆ ಈ ಅಂಶಗಳನ್ನು ಪರಿಗಣಿಸಲಾಗುತ್ತದೆ IP ಕೇಂದ್ರ ಎಂದರೇನು IP ಕೇಂದ್ರವನ್ನು ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಇದನ್ನು IPM ಸೆಲ್ ಎಂದೂ ಕರೆಯುತ್ತಾರೆ ಪಶ್ಚಿಮದಲ್ಲಿ ಇದನ್ನು ತಂತ್ರಜ್ಞಾನ ವರ್ಗಾವಣೆ ಕಚೇರಿ ಅಥವಾ ತಂತ್ರಜ್ಞಾನ ಪರವಾನಗಿ ಕಚೇರಿ ಎಂದು ಕರೆಯಲಾಗುತ್ತದೆ ಅವರು ಒಂದೇ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅದು ಅರ್ಹತೆ ಪಡೆದರೆ ಅಥವಾ ಪ್ರಾಥಮಿಕ ಕಾರ್ಯಗಳು ಅಥವಾ ಕೇಂದ್ರದ ಕನಿಷ್ಠ ಅವಶ್ಯಕತೆಗಳನ್ನು ಮಾಡಿದರೆ ನೀವು ಅದನ್ನು ಏನು ಕರೆಯುತ್ತೀರಿ ಇದು IP ಕೇಂದ್ರ ಅಥವಾ IPM ಕೋಶದ ಬೌದ್ಧಿಕ ಆಸ್ತಿಯನ್ನು ನಿರ್ವಹಿಸುತ್ತದೆ ಸಂಕ್ಷಿಪ್ತವಾಗಿ ಇದು ಬೌದ್ಧಿಕ ಆಸ್ತಿಯನ್ನು ನಿರ್ವಹಿಸುವ ಕೇಂದ್ರ ಅಥವಾ ಕಚೇರಿ ಬೌದ್ಧಿಕ ಆಸ್ತಿಯ ನಿರ್ವಹಣೆ ಒಂದು ವಿಶಾಲವಾದ ಪದವಾಗಿದೆ ಬೌದ್ಧಿಕ ಆಸ್ತಿಯನ್ನು ಗುರುತಿಸುವುದು ಬೌದ್ಧಿಕ ಆಸ್ತಿಯನ್ನು ಪ್ರದರ್ಶಿಸುವುದು ಬೌದ್ಧಿಕ ಆಸ್ತಿಯನ್ನು ರಕ್ಷಿಸುವುದು ಇದರಲ್ಲಿ ಸೇರಿದೆ ಐಪಿ ಕೇಂದ್ರದ ಈ ಕಾರ್ಯಗಳನ್ನು ಹೆಚ್ಚು ವಿವರವಾಗಿ ನೋಡೋಣ ಜಾಗೃತಿ ಮತ್ತು ಐಪಿ ಶಿಕ್ಷಣವು ವಿಶ್ವವಿದ್ಯಾಲಯಗಳು ಸಲ್ಲಿಸುತ್ತಿರುವ ವಿಷಯ ಎಂದು ನಮಗೆ ತಿಳಿದಿದೆ ಅವರು ತಜ್ಞ ಭಾಷಣಕಾರರನ್ನು ಆಹ್ವಾನಿಸಬಹುದು ಅಥವಾ ಅವರು ಕಾರ್ಯಾಗಾರಗಳನ್ನು ನಡೆಸಬಹುದು ಅವರು ಒಂದು ರೀತಿಯ ಜಾಗೃತಿ ಕ್ರಮವನ್ನು ಹೊಂದಿರಬಹುದು ಮತ್ತು ಅವರು ಐಪಿ ಕೇಂದ್ರವನ್ನು ಹೊಂದಿದ್ದಾರೋ ಇಲ್ಲವೋ ಎಂಬುದನ್ನು ವಿಶ್ವವಿದ್ಯಾಲಯಗಳಲ್ಲಿ ಮಾಡಲಾಗುತ್ತಿದೆ ಪೇಟೆಂಟ್ ಸರ್ಚ್ ಸ್ಕ್ರೀನಿಂಗ್ ಅಥವಾ ಐಪಿ ಇಂಟೆಲಿಜೆನ್ಸ್ ಅನ್ನು IP ಕೇಂದ್ರದಿಂದ ಮಾಡಲಾಗುತ್ತದೆ ಇಲ್ಲಿ ನೀವು ಐಪಿ ಸ್ಕ್ರೀನಿಂಗ್ ಮಾಡುತ್ತೀರಿ ಐಪಿ ಬುದ್ಧಿವಂತಿಕೆಯು ನಿಯೋಜಿಸಲಾಗದ ವಿಷಯವಾಗಿದೆ ಮೂರನೇ ವ್ಯಕ್ತಿ ನಿಮಗಾಗಿ ಇದನ್ನು ಮಾಡುವುದನ್ನು ನೀವು ನಿರೀಕ್ಷಿಸಲು ಸಾಧ್ಯವಿಲ್ಲ ನಿಮ್ಮ ಸಂಸ್ಥೆಯಲ್ಲಿ ಕೇಂದ್ರವನ್ನು ಸ್ಥಾಪಿಸುವ ಅವಶ್ಯಕತೆ ಇದೆ ಎಂದು ನೀವು ನೋಡುತ್ತೀರಿ ಇದರಿಂದ ಎರಡನೇ ಭಾಗವನ್ನು ನೋಡಿಕೊಳ್ಳಲಾಗುತ್ತದೆ IP ನೋಂದಣಿ IP ಗುರುತಿಸಿದ ನಂತರ ಸಂಸ್ಥೆ ಬೌದ್ಧಿಕ ಆಸ್ತಿ ರಕ್ಷಣೆಗಾಗಿ ಅರ್ಜಿಯನ್ನು ಸಲ್ಲಿಸುತ್ತದೆ ಮೂರನೇ ವ್ಯಕ್ತಿಯ ಸೇವಾ ಪೂರೈಕೆದಾರರೊಂದಿಗೆ ಸೇರೀಸ್ ಇದನ್ನು ಮಾಡಲಾಗುತ್ತದೆ ವಿಶ್ವವಿದ್ಯಾನಿಲಯಗಳು ಅದನ್ನು ಆಂತರಿಕವಾಗಿ ಫೈಲ್ ಮಾಡುವ ಉದಾಹರಣೆಗಳಿವೆ ಆದರೆ ಇದಕ್ಕೆ ವಿಭಿನ್ನ ರೀತಿಯ ವ್ಯವಸ್ಥೆ ಮತ್ತು ವಿವಿಧ ರೀತಿಯ ವೃತ್ತಿಪರರು ಬೇಕಾಗುತ್ತಾರೆ ಅವರು ವಿಶ್ವವಿದ್ಯಾನಿಲಯದೊಳಗೆ ಪೇಟೆಂಟ್ ಏಜೆಂಟ್ ಹೊಂದಿರಬೇಕು ಮತ್ತು IP ನೋಂದಾಯಿಸಿದ ನಂತರ ನೀವು ಅದನ್ನು ನವೀಕರಿಸುತ್ತಲೇ ಇರಬೇಕು ಮತ್ತು ಪರವಾನಗಿ ಪಡೆಯುವ ಮೂಲಕ ಮತ್ತು ಆದಾಯವನ್ನು ಗಳಿಸುವ ಮೂಲಕ ಅದನ್ನು ವ್ಯಾಪಾರೀಕರಿಸಬೇಕು ಐಪಿ ಕೇಂದ್ರದ ಕಾರ್ಯಗಳನ್ನು ಐಪಿ ಗುರುತಿಸುವುದು ಐಪಿ ಸ್ಕ್ರೀನಿಂಗ್ ಐಪಿ ರಕ್ಷಿಸುವುದು ಮತ್ತು ಐಪಿ ನಿರ್ವಹಿಸುವುದು ಎಂದು ವರ್ಗೀಕರಿಸಬಹುದು ನಿಮ್ಮ ಸಂಸ್ಥೆಯಲ್ಲಿ ಈ ಎಲ್ಲಾ ಕಾರ್ಯಗಳನ್ನು ಸಮಂಜಸವಾಗಿ ಮಾಡಲಾಗುತ್ತಿದ್ದರೆ ನೀವು ಈಗಾಗಲೇ ಐಪಿ ಕೇಂದ್ರವನ್ನು ಹೊಂದಿರುವಿರಿ ಅಥವಾ ಈ ಸೇವೆಗಳನ್ನು ಒದಗಿಸುತ್ತಿರುವ ಕೆಲವು ಮೂರನೇ ವ್ಯಕ್ತಿಯನ್ನು ನೀವು ಹೊಂದಿದ್ದೀರಿ ಅವರು ಐಪಿ ಕೇಂದ್ರದ ಕಾರ್ಯಗಳನ್ನು ಅರ್ಹತೆ ಪಡೆಯಬಹುದು ಐಪಿ ಶಿಕ್ಷಣವನ್ನು ಪರಿಗಣಿಸೋಣ ಇದು ಐಪಿ ಕೇಂದ್ರವು ಕಾರ್ಯನಿರ್ವಹಿಸಬೇಕಾದ ಕಾರ್ಯವಾಗಿದೆ ಐಪಿ ಶಿಕ್ಷಣ ಎಂದರೆ ಅರಿವು ಇದು ಐಪಿಆರ್ ಮೇಲಿನ ಅನುಮಾನಗಳನ್ನು ನಿವಾರಿಸಬಹುದು ಐಪಿ ಕೇಂದ್ರದೊಳಗಿನ ಅನೇಕ ತಜ್ಞರು ಐಪಿ ಕೇಂದ್ರವನ್ನು ಬೌದ್ಧಿಕ ಆಸ್ತಿಯ ಮೇಲೆ ಕೆಲವು ಸಂದೇಹಗಳೊಂದಿಗೆ ಸಂಪರ್ಕಿಸುತ್ತಾರೆ ಅದು ಅವರು ಮಾಡುತ್ತಿರುವ ಕೆಲಸಕ್ಕೆ ನಿರ್ದಿಷ್ಟವಾಗಿರಬಹುದು IP ಕೇಂದ್ರವು ಜಾಗೃತಿಯ ಒಂದು ಭಾಗವಾಗಬಹುದು ಇದು ವಿಚಾರಗಳು ಮತ್ತು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಶಿಕ್ಷಣವನ್ನು ಮೂರು ಭಾಗಗಳಾಗಿ ವಿಂಗಡಿಸಬಹುದು ಒಂದು IP ಮೇಲಿನ ಮೂಲಭೂತ ಶಿಕ್ಷಣ ವಿವಿಧ ರೀತಿಯ IP ಅವುಗಳನ್ನು ಹೇಗೆ ಗುರುತಿಸುವುದು ಎಂಬುದನ್ನು ಸೂಚಿಸುತ್ತದೆ ಇದು ವಿಭಿನ್ನ ಡೊಮೇನ್ಗಳಲ್ಲಿನ IP ಮೂಲ ಪ್ರಕಾರಗಳನ್ನು ಗುರುತಿಸುತ್ತದೆ IP ಮೂಲಭೂತ ಶಿಕ್ಷಣದ ಹೊರತಾಗಿ ಇದು ತುಂಬಾ ಸ್ವಭಾವತಃ ಏಕೆಂದರೆ ಇದು ಕ್ರಿಯಾತ್ಮಕವಾಗಿದೆ ಮತ್ತು ಇದು ಸಾರ್ವಕಾಲಿಕ ಬದಲಾಗುತ್ತಲೇ ಇರುತ್ತದೆ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗಳು ಬೌದ್ಧಿಕ ಆಸ್ತಿ ಹಕ್ಕುಗಳ ಬೆಳವಣಿಗೆಗಳಾಗಿ ಅನುವಾದಗೊಳ್ಳುತ್ತವೆ ಇದರ ಕುರಿತಾದ ಶಿಕ್ಷಣ ಅವಶ್ಯಕವಾಗಿದೆ IP ಕುರಿತಾದ ನಿರಂತರ ಶಿಕ್ಷಣವು ವಿಶಿಷ್ಟವಾಗಿದೆ ಬೌದ್ಧಿಕ ಆಸ್ತಿ ಹಕ್ಕುಗಳಲ್ಲಿನ ಬೆಳವಣಿಗೆಗಳ ಬಗ್ಗೆ ನಿಗಾ ಇಡಲು ಐಪಿ ಕೇಂದ್ರಗಳು ನಿರಂತರವಾಗಿ ನಡೆಯುತ್ತಿರುವ ಶಿಕ್ಷಣದಲ್ಲಿ ಭಾಗವಹಿಸುವ ಅಗತ್ಯವಿದೆ IP ಶಿಕ್ಷಣದ ಮೂರನೇ ಭಾಗವು ಸುಧಾರಿತ IP ಶಿಕ್ಷಣವಾಗಿದೆ IP ಕೇಂದ್ರಗಳಿಗೆ ಇದನ್ನು ಒದಗಿಸಲು ಸಾಧ್ಯವಾಗದಿರಬಹುದು ಆದರೆ ಇದನ್ನು ವಿಶ್ವವಿದ್ಯಾಲಯದೊಳಗೆ ಸ್ಥಾಪಿಸಬಹುದು ಸುಧಾರಿತ ಶಿಕ್ಷಣ ಭಾಗವು ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ವಾಹಕಗಳು ಮತ್ತು ಬೌದ್ಧಿಕ ಆಸ್ತಿಯನ್ನು ನೋಡಿಕೊಳ್ಳಬಹುದು ಯಾರಾದರೂ IP ವೃತ್ತಿಪರ ಅಥವಾ ನೋಂದಾಯಿತ ಪೇಟೆಂಟ್ ಏಜೆಂಟ್ ಆಗಲು ಬಯಸಿದರೆ ಅವರಿಗೆ IP ಯಲ್ಲಿ ಸುಧಾರಿತ ಶಿಕ್ಷಣದ ಅಗತ್ಯವಿರುತ್ತದೆ ಐಪಿ ಶಿಕ್ಷಣವು ಮೂರು ಹಂತಗಳನ್ನು ಹೊಂದಿದೆ ಒಂದು ಆನ್ಲೈನ್ ಕೋರ್ಸ್ ರೂಪದಲ್ಲಿ ಮೂಲ ಶಿಕ್ಷಣ ಇನ್ನೊಂದು ನಿರಂತರವಾಗಿ ನಡೆಯುವ ಶಿಕ್ಷಣವಾಗಿದ್ದು ಇದು ಪರಸ್ಪರ ಕ್ರಿಯೆಯ ಅಗತ್ಯವಿರುತ್ತದೆ ಬೆಳವಣಿಗೆಗಳು ಇದ್ದಾಗ ನಾವು ಅದನ್ನು ಪರಿಹರಿಸಬೇಕು ಮತ್ತು ಜನರಿಗೆ ಶಿಕ್ಷಣ ನೀಡಬೇಕು ಅದರ ಮೇಲೆ ಮತ್ತು ನಂತರ ಸುಧಾರಿತ ಶಿಕ್ಷಣವು ಬೌದ್ಧಿಕ ಆಸ್ತಿ ಹಕ್ಕುಗಳಲ್ಲಿ ವೃತ್ತಿಯನ್ನು ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಐಪಿ ಕೇಂದ್ರವು ಐಪಿಯ ಜಾಗೃತಿ ಸಮಸ್ಯೆಗಳನ್ನು ಮಾತ್ರ ನೋಡುವುದಿಲ್ಲ ಬದಲಾಗಿ IP ಕುರಿತಾದ ಶಿಕ್ಷಣಕ್ಕೂ ಸಹ ಗಮನ ನೀಡುತ್ತದೆ ಎರಡನೆಯ ಕಾರ್ಯವು ಪಾವತಿಸಿದ ಬುದ್ಧಿಮತ್ತೆಗೆ ಸಂಬಂಧಿಸಿದೆ IP ಇಂಟೆಲಿಜೆನ್ಸ್ ಅನ್ನು ಮೂರನೇ ವ್ಯಕ್ತಿಗಳಿಗೆ ನಿಯೋಜಿಸುವುದು ತುಂಬಾ ಕಷ್ಟ ಈ ಕೆಲಸವನ್ನು ಮಾಡಬಲ್ಲ ಮೂರನೇ ವ್ಯಕ್ತಿಗಳನ್ನು ವ್ಯವಸ್ಥೆಗೆ ಸೇರಿಸುವುದು ನಿಮಗೆ ತುಂಬಾ ಕಷ್ಟ ಆದ್ದರಿಂದ ಬುದ್ಧಿವಂತಿಕೆಯ ಸ್ವಭಾವದಿಂದಾಗಿ ಅದನ್ನು ನಿರಂತರವಾಗಿ ನಡೆಯುತ್ತಿರಬೇಕು ಆದ್ದರಿಂದ ಪರಿಣಿತರನ್ನು ಆಹ್ವಾನಿಸುವುದು ಅಥವಾ ಕಾರ್ಯಾಗಾರವನ್ನು ನಡೆಸುವುದರಿಂದ ಈ ಸಮಸ್ಯೆಯನ್ನು ನಿವಾರಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಕೆಲಸವನ್ನು IP ಕೇಂದ್ರವೇ ಮಾಡುವಂತಹದ್ದಾಗಿದೆ ಇದು ವಾಣಿಜ್ಯ ಮೌಲ್ಯವನ್ನು ಹೊಂದಿರುವ ಸಂಶೋಧನೆಗಳನ್ನು ಗುರುತಿಸಬಹುದು ಸಂಶೋಧನಾ ಫಲಿತಾಂಶಗಳು ನಿಮ್ಮ ಸಂಸ್ಥೆಯ ವಿವಿಧ ಮೂಲಗಳಿಂದ ಬರಬಹುದು ಇದು ಸಂಶೋಧನಾ ಯೋಜನೆಯಿಂದ ಅಥವಾ ಸಲಹಾ ಯೋಜನೆಯಿಂದ ಅಥವಾ ಉದ್ಯಮ ಕ್ಲೈಂಟ್ ಮತ್ತು ವಿಶ್ವವಿದ್ಯಾಲಯದ ನಡುವಿನ ಪರಸ್ಪರ ಕ್ರಿಯೆಯಿಂದ ಬರಬಹುದು ಆದ್ದರಿಂದ ಅವುಗಳನ್ನು ಗುರುತಿಸುವುದು ಮತ್ತು ವಾಣಿಜ್ಯ ಮೌಲ್ಯವನ್ನು ಪರೀಕ್ಷಿಸುವುದು ಅವಶ್ಯಕ ಈ ಕಾರ್ಯವನ್ನು ವಿಶ್ವವಿದ್ಯಾಲಯಗಳು ಮಾಡುವುದು ಅವಶ್ಯಕ ಆದ್ದರಿಂದ ನಿಮ್ಮಲ್ಲಿ ಹೆಚ್ಚಿನ ವಿಶ್ವವಿದ್ಯಾನಿಲಯಗಳು ಆವಿಷ್ಕಾರದ ಬಹಿರಂಗಪಡಿಸುವಿಕೆಯ ನಮೂನೆಯನ್ನು ಹೊಂದಿರಬಹುದು ನಮೂನೆಯನ್ನು ತುಂಬಬಹುದು ಮತ್ತು ಸಲ್ಲಿಸಬಹುದು IP ಕೇಂದ್ರವಿದ್ದರೆ ಆವಿಷ್ಕಾರದ ಬಹಿರಂಗಪಡಿಸುವಿಕೆಯ ನಮೂನೆಯ ಆಂತರಿಕ ಪರಿಶೀಲನೆಯಾಗಬಹುದು ಯಾವುದೇ IP ಕೇಂದ್ರ ಇಲ್ಲದಿದ್ದರೆ ಆ ಭಾಗವನ್ನು ಮೂರನೇ ವ್ಯಕ್ತಿಯ ಸೇವಾ ಪೂರೈಕೆದಾರರಿಗೂ ಕಳುಹಿಸಲಾಗುತ್ತದೆ ಐಪಿ ಹೆಚ್ಚಾಗಿ ಪ್ರಕಟಣೆಗಳ ಒಳಗೆ ಇರಬಹುದು ಆದ್ದರಿಂದ ಇದು ಈಗಾಗಲೇ ಪ್ರಕಟವಾಗಿದ್ದರೆ ಪೇಟೆಂಟ್ ಸಲ್ಲಿಸುವುದು ಕಷ್ಟವಾಗುತ್ತದೆ ಮತ್ತು ಇದು ನಾವು ಹೊಸತನದ ಅವಶ್ಯಕತೆ ಮತ್ತು ಪೇಟೆಂಟ್ ಕಾನೂನಿನ ಭಾಗವಾಗಿ ಒಳಗೊಂಡಿರುವ ವಿಷಯ ಆದರೆ ಪ್ರಕಟಣೆಗಳು IP ಯನ್ನು ಸ್ಕ್ರೀನಿಂಗ್ ಅಥವಾ ನೋಡುವ ಮೂಲವಾಗಿದೆ ಆದ್ದರಿಂದ ಕೆಲವು ಸಂಸ್ಥೆಗಳು ನಿಯಮಿತ ಮಧ್ಯಂತರದಲ್ಲಿ ಪ್ರಕಟಣೆಯ ದೀರ್ಘ ಪಟ್ಟಿಯನ್ನು ಹೊಂದಿದ್ದರೆ ಮತ್ತು ಪ್ರಾಧ್ಯಾಪಕರಿಗೆ ತಮ್ಮ ಸಂಶೋಧನೆಯನ್ನು ಪ್ರಕಟಿಸುವ ಮೊದಲು IP ಸ್ಕ್ರೀನಿಂಗ್ ಒಳಪಡಿಸಬೇಕೆಂದು ಒಂದು ಸಂಪ್ರದಾಯ IP ಬುದ್ಧಿಮತ್ತೆಯ ಮೊದಲ ಭಾಗವು ಸಂಶೋಧನಾ ಫಲಿತಾಂಶಗಳನ್ನು ವಾಣಿಜ್ಯ ಮೌಲ್ಯದೊಂದಿಗೆ ಗುರುತಿಸುವುದು ಎರಡನೆಯ ಭಾಗವು ಬಹಿರಂಗಪಡಿಸುವಿಕೆಯ ವಾಣಿಜ್ಯ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವುದು ಪ್ರಾಧ್ಯಾಪಕರು ಅಥವಾ ಸಂಶೋಧನಾ ತಂಡವು ಬಹಿರಂಗಪಡಿಸಿದಾಗಲೆಲ್ಲಾ ವ್ಯವಹಾರ ಯೋಜನೆಯನ್ನು ರೂಪಿಸುವುದು ಮತ್ತು ವಾಣಿಜ್ಯ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವುದು IP ಕೇಂದ್ರದ ಕೆಲಸ ಈಗ ಮೌಲ್ಯಮಾಪನವು ಮತ್ತೊಮ್ಮೆ ನೀವು ಸಂಶೋಧನೆಯ ಲಾಭವನ್ನು ಪಡೆದುಕೊಳ್ಳುವ ಮೊದಲು ಮಾಡಬೇಕಾದದ್ದು ಸಂಶೋಧನಾ ಫಲಿತಾಂಶಗಳ ಪ್ರಯೋಜನಗಳು ಮೌಲ್ಯಮಾಪನವು ಆವಿಷ್ಕಾರದ ವಾಣಿಜ್ಯ ನಿರೀಕ್ಷೆಯನ್ನು ನೋಡಲು ಸೂಚಿಸುತ್ತದೆ ಇದನ್ನು ವಿಭಿನ್ನ ರೀತಿಯಲ್ಲಿ ಮಾಡಬಹುದು ನಿರ್ದಿಷ್ಟ ಪರಿಹಾರಕ್ಕಾಗಿ ನೀವು ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುವವರನ್ನು ಅಥವಾ ಸೇವಾ ಪೂರೈಕೆದಾರರನ್ನು ನೋಡಬಹುದು ಲಭ್ಯವಿರುವ ಪರ್ಯಾಯಗಳನ್ನು ನೀವು ಕಾಣಬಹುದು ಪರ್ಯಾಯಗಳನ್ನು ಬಳಸುವ ಅನುಕರಣೆ ಸಾಮರ್ಥ್ಯ ಈ ಎಲ್ಲಾ ಅಂಶಗಳನ್ನು ನೀವು ನೋಡಿದಾಗ ಒಂದು ನಿರ್ದಿಷ್ಟ ಸಂಶೋಧನೆಯು ಮಾರುಕಟ್ಟೆಗೆ ಬಂದಾಗ ವಾಣಿಜ್ಯಿಕವಾಗಿ ಲಾಭವನ್ನು ತಂದುಕೊಡುತ್ತದೆ ಎಂದು ನೀವು ಊಹಿಸಬಹುದು ಅಂದಾಜು ಮಾಡುವುದು ಒಳ್ಳೆಯದು ಇದರಿಂದಾಗಿ ನಿಮ್ಮ ಹಣವನ್ನು ನೀವು ಎಲ್ಲಿ ಹೂಡಿಕೆ ಮಾಡಲಿದ್ದೀರಿ ಎಂದು ತಿಳಿಯುತ್ತದೆ ಏಕೆಂದರೆ ಪೇಟೆಂಟ್ ಪಡೆಯುವುದು ದುಬಾರಿ ಪ್ರಕ್ರಿಯೆ ಇದು ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತದೆ ಮತ್ತು ಇದು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ ಇದು 3 ಅಥವಾ 5 ವರ್ಷಗಳ ವರ್ಷಗಳ ಸಮಯವನ್ನು ತೆಗೆದುಕೊಳ್ಳಬಹುದು ಪೇಟೆಂಟ್ ಪಡೆದ ನಂತರ ಸಂಶೋಧನೆಯನ್ನು ಸಂಪೂರ್ಣವಾಗಿ ವಾಣಿಜ್ಯೀಕರಿಸಬಹುದು ಈಗ ವ್ಯವಸ್ಥೆಯ ವಿಧಾನದಿಂದಾಗಿ ಆದಾಯವನ್ನು ಪಡೆಯಲು ಊಹಿಸಿಕೊಂಡು ವಿಶ್ವವಿದ್ಯಾನಿಲಯವು ವ್ಯವಹಾರ ಯೋಜನೆಯನ್ನು ರೂಪಿಸುವುದು ಅವಶ್ಯಕ ಆದ್ದರಿಂದ ವಿಶ್ವವಿದ್ಯಾನಿಲಯವು ಹೂಡಿಕೆ ಮಾಡಲು ವ್ಯವಹಾರ ಯೋಜನೆಯನ್ನು ಹೋಗಿಸುತ್ತದೆ ಇನ್ನಿತರ ವಾಣಿಜ್ಯ ವ್ಯವಹಾರದ ಇಲ್ಲಿಯೂ ಸಹ ವಿಶ್ವವಿದ್ಯಾನಿಲಯ ಲಾಭವನ್ನು ನಿರೀಕ್ಷಿಸುತ್ತದೆ ಆದ್ದರಿಂದ ಪೇಟೆಂಟ್ ಸಲ್ಲಿಸುವ ಮೊದಲು IP ಕೇಂದ್ರವು ವ್ಯವಹಾರ ಯೋಜನೆಯನ್ನು ರೂಪಿಸುತ್ತದೆ ಅದರ ಸಂಭವ ಸಂಭವನೀಯ ವಾಣಿಜ್ಯ ಗುರುತಿಸುತ್ತದೆ ಅದು ಭಾರತದಲ್ಲಿ ಅಥವಾ ವಿದೇಶದಲ್ಲಿ ಇರಲಿ ಏಕೆಂದರೆ ಅದು ಭಾರತದ ಹೊರಗಿದ್ದರೆ ನಾವು PCT ಮಾರ್ಗ ಮಾರ್ಗದ ಮುಖಾಂತರ ಪೇಟೆಂಟ ಸಲುವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಇದರ ವೆಚ್ಚವು ಅಧಿಕವಾಗಿರುತ್ತದೆ ವ್ಯವಹಾರ ಯೋಜನೆಯನ್ನು ರೂಪಿಸುವುದು ಈ ಎಲ್ಲ ಅಂಶಗಳನ್ನು ಪರಿಗಣಿಸುವುದನ್ನು ಒಳಗೊಂಡಿರುತ್ತದೆ ತಂತ್ರಜ್ಞಾನ ಎಷ್ಟು ಮೌಲ್ಯಯುತವಾಗಿದೆ ತಂತ್ರಜ್ಞಾನವನ್ನು ಮಾರುಕಟ್ಟೆಗೆ ತರಲು ನೀವು ಎಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಆವಿಷ್ಕಾರವನ್ನು ರಕ್ಷಿಸುವಲ್ಲಿ ನೀವು ಎಷ್ಟು ಖರ್ಚು ಮಾಡುತ್ತೀರಿ ಆದ್ದರಿಂದ ಇದು ಹೂಡಿಕೆ ಮಾಡಿದ ವೆಚ್ಚ ಲಾಭದ ವಿಶ್ಲೇಷಣೆಯಾಗಿದೆ ಹೂಡಿಕೆ ಮಾಡಿದ ಹಣವನ್ನು ಹಿಂಪಡೆಯಬಹುದೇ ಎಂದೂ ಸಹ ವಿಶ್ಲೇಷಿಸಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ವೆಚ್ಚ ಲಾಭದ ವಿಶ್ಲೇಷಣೆಯನ್ನು ಪರಿಗಣಿಸುವುದಿಲ್ಲ ಏಕೆಂದರೆ ಪೇಟೆಂಟ್ಗಳನ್ನು ಹೊಂದುವ ಪ್ರವೃತ್ತಿ ನೀವು ಪೇಟೆಂಟ್ಗಳ ಪೋರ್ಟ್ಫೋಲಿಯೊವನ್ನು ಸಲ್ಲಿಸುತ್ತಿದ್ದರೆ ಕೆಲವು ಉತ್ತಮ ವಾಣಿಜ್ಯಿಕ ಮೌಲ್ಯಗಳನ್ನು ಹೊಂದಿರುವ ಸಂಶೋಧನೆಗಳ ಜೊತೆಗೆ ಕಡಿಮೆ ಮೌಲ್ಯವನ್ನು ಹೊಂದಿರುವ ಸಂಶೋಧನೆಗಳು ಸಹ ವಾಣಿಜ್ಜಿಕ ಮೌಲ್ಯವನ್ನು ಪಡೆಯಲು ಸಹಾಯಕವಾಗುತ್ತದೆ ಆದ್ದರಿಂದ ಪೋರ್ಟ್ಫೋಲಿಯೋ ಅವುಗಳನ್ನು ಮಾರಾಟ ಮಾಡುತ್ತಿದೆ ಅಪಾಯದಿಂದ ರಕ್ಷಿಸಲು ಪೋರ್ಟ್ಫೋಲಿಯೊ ಒಂದು ಮಾರ್ಗವಾಗಿರಬಹುದು ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಪರಿಗಣಿಸುವುದೇನೆಂದರೆ ವಾಣಿಜ್ಯಿಕ ಮೌಲ್ಯವನ್ನು ಹೊಂದಿರುವ ಪೇಟೆಂಟಗಳು ತರುವ ಆದಾಯದಿಂದ ವಾಣಿಜ್ಯಿಕ ಮೌಲ್ಯವನ್ನು ಹೊಂದಿರದ ಸಂಶೋಧನೆ ಅಥವಾ ಪೇಟೆಂಟಗಳ ವೆಚ್ಚವನ್ನು ಸರಿದೂಗಿಸಬಹುದು ಎಂದು ಪರಿಗಣಿಸುತ್ತದೆ ಇವು ಪರಿಗಣಿಸಬೇಕಾದ ಎರಡು ದೃಷ್ಟಿಕೋನಗಳಾಗಿವೆ ಆದರೆ ನೀವು ಪೇಟೆಂಟ್ ಸಲ್ಲಿಸುವ ಮೊದಲು ನೀವು ಕೆಲವು ರೀತಿಯ ವಾಣಿಜ್ಯ ಸಾಮರ್ಥ್ಯವನ್ನು ನೀವು ಮೌಲ್ಯಮಾಪನ ಮಾಡಬೇಕು ಒಮ್ಮೆ ನೀವು ಹಣವನ್ನು ಪೇಟೆಂಟ್ ಮಾಡಲು ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ಹಣವು ಪ್ರಾಸಿಕ್ಯೂಷನ್ ಮತ್ತು ನೋಂದಣಿಯ ರೂಪದಲ್ಲಿ ಖರ್ಚಾಗುತ್ತದೆ ಆದರೆ ನೋಂದಣಿ ನಂತರ ನವೀಕರಣಗಳ ಮೂಲಕ ಪೇಟೆಂಟ್ ಅನ್ನು ಜೀವಂತವಾಗಿಡಲು ಹಣದ ಅಗತ್ಯವಿದೆ ಆದ್ದರಿಂದ ಒಳಗೊಂಡಿರುವ ಟೈಮ್ಲೈನ್ನ ತಿಳುವಳಿಕೆ ಮತ್ತು ಒಳಗೊಂಡಿರುವ ವೆಚ್ಚವು ವ್ಯವಹಾರ ಯೋಜನೆಯಾಗಿದೆ ಆದ್ದರಿಂದ ಆವಿಷ್ಕಾರದ ವಾಣಿಜ್ಯ ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಪೇಟೆಂಟ್ ಸಲ್ಲಿಸಲು ಕರೆ ತೆಗೆದುಕೊಳ್ಳುವ ಮೊದಲು ವ್ಯಾಪಾರ ಯೋಜನೆಯನ್ನು ರೂಪಿಸಬೇಕು ಮೂರನೆಯ ಪರಿಗಣನೆಯೆಂದರೆ IP ಕೇಂದ್ರವು IP ಬುದ್ಧಿಮತ್ತೆಯನ್ನು ಪರಿಗಣಿಸಿ ನಿರ್ವಹಿಸಬಲ್ಲದು ಬೌದ್ಧಿಕ ಆಸ್ತಿ ಹಕ್ಕನ್ನು ರಕ್ಷಿಸಬೇಕಾಗಿಲ್ಲ ಮತ್ತು ಯಾವ ರೀತಿಯ IP ಯನ್ನು ಪರಿಗಣಿಸಬೇಕು ಎಂಬ ಸಂದರ್ಭಗಳು ಇರಬಹುದು ಅದು ಕಡಿಮೆ ಅವಧಿಗೆ ಅಥವಾ ಹೆಚ್ಚಿನ ಅವಧಿಗೆ ಇರಬೇಕೆ ನಿಸ್ಸಂಶಯವಾಗಿ IP ಕೇಂದ್ರಕ್ಕೆ ಒಂದು ಸಮಿತಿಯು ಸಹಾಯ ಮಾಡುತ್ತದೆ ಆದರೆ IP ಕೇಂದ್ರವು ಅದನ್ನು IP ಮೂಲಕ ರಕ್ಷಿಸಬೇಕಾಗಿದೆ ಏಕೆಂದರೆ ವಿಶ್ವವಿದ್ಯಾಲಯಗಳು ಯಾವಾಗಲೂ ತಮ್ಮ ಸಂಶೋಧನೆಗಳನ್ನು ಪ್ರಕಟಿಸುವ ಆಯ್ಕೆಯನ್ನು ಹೊಂದಿರುತ್ತವೆ ಅವರು ಅದನ್ನು IP ಮೂಲಕ ರಕ್ಷಿಸಲು ಬಯಸದಿದ್ದರೆ ಅವರು ಸಂಶೋಧನಾ ಫಲಿತಾಂಶಗಳನ್ನು ಪ್ರಕಟಿಸಬಹುದು ಮತ್ತು ಅದಕ್ಕಾಗಿ ಕ್ರೆಡಿಟ್ ಪಡೆಯಬಹುದು ನಾವು ಕಳೆದ ವಾರ ಉಪನ್ಯಾಸದಲ್ಲಿ ಪೇಟೆಂಟ್ ಸಾಮರ್ಥ್ಯ ಹುಡುಕಾಟ ವರದಿಯನ್ನು ಚರ್ಚಿಸಿದ್ದೇವೆ ಪ್ರತಿಯೊಂದು ಪ್ರಕರಣಕ್ಕೂ ಆಳವಾದ ಹುಡುಕಾಟ ವಿಶ್ಲೇಷಣೆ ಮಾಡಲು ಸಾಧ್ಯವಿಲ್ಲ ಹುಡುಕಾಟವನ್ನು ಸರಳ ಮತ್ತು ವಿವರವಾಗಿ ಮಾಡಬೇಕಾಗಿದೆ ಆದ್ದರಿಂದ ನೀವು ಪೇಟೆಂಟ್ ಸಲ್ಲಿಸುವ ಮೊದಲು ಪೇಟೆಂಟ್ ಸಾಮರ್ಥ್ಯದ ಹುಡುಕಾಟ ವರದಿ ಅಗತ್ಯ ಎಂದು ನೀವು ಕಂಡುಕೊಳ್ಳುತ್ತೀರಿ IP ಗುಪ್ತಚರ ಭಾಗವಾಗಿ IP ಕೇಂದ್ರವು ಮಾರುಕಟ್ಟೆ ಸಂಶೋಧನೆಯಲ್ಲಿ ತೊಡಗಲಿದೆ ಇದು ಉದ್ಯಮದ ಪಾಲುದಾರರನ್ನು ಹುಡುಕುತ್ತದೆ ಉದ್ಯಮದ ಪಾಲುದಾರರೊಂದಿಗೆ ಸ್ವತಂತ್ರ ಮಾತುಕತೆ ಆಸಕ್ತ ಪಕ್ಷಗಳನ್ನು ಗುರುತಿಸುವ ಮೂಲಕ ಇದು ಸಂಭವಿಸಬಹುದು ಅದು ಸ್ವತಃ IP ಕೇಂದ್ರವು ತೆಗೆದುಕೊಳ್ಳುವ ಮತ್ತು ಅವರೊಂದಿಗೆ ಮಾತುಕತೆ ನಡೆಸುವ ಕಾರ್ಯಗಳು ಇದು ಈಗಾಗಲೇ ವಿಶ್ವವಿದ್ಯಾಲಯದಲ್ಲಿ ಇರುವ ಸಲಹಾ ಮತ್ತು ಇತರ ಯೋಜನೆಗಳಿಂದಲೂ ಸಂಭವಿಸಬಹುದು